ಕಪ್ಪು ದೇಹ ವಿಕಿರಣ ವಿ ವೇನ್ರವರ ಸ್ಥಳಾಂತರ ನಿಯಮ ಮತ್ತು ಸ್ಪೆಕ್ಟರಲ್ ಸಾಂದ್ರತೆಗೆ ವಿಶ್ಲೇಷಣೆ ಈ ಉಪನ್ಯಾಸದಲ್ಲಿ ನಾವು ವೇನ್ರ ಸೂತ್ರಗಳನ್ನು ಓದಲಿದ್ದೇವೆ ನಿರ್ದಿಷ್ಟವಾಗಿ ಹೇಳುವುದಾದರೆ ನಾವು ವೇನ್ನ ಸ್ಥಳಾಂತರ ನಿಯಮ ಮತ್ತು ವೇನ ನ ವಿತರಣೆಯನ್ನು ನೋಡಲಿದ್ದೇವೆ ಮತ್ತು ಎರಡನ್ನೂ ಥರ್ಮೋ ಡೈನಾಮಿಕ್ಸ್ ಬಳಸಿ ವಿಶ್ಲೇಶಿಸಬಹುದು ಮತ್ತು ನಿಮಗೆ ತಿಳಿದಿರುವಂತೆ ಥರ್ಮೋ ಡೈನಮಿಕ್ಸ್ ನಿಜವಾಗಿಯೂ ಪರಸ್ಪರ ಕ್ರಿಯೆಯ ವಿವರಗಳ ಬಗ್ಗೆ ಹೇಳುವುದಿಲ್ಲ ಇದು ಮ್ಯಾಕ್ರೋಸ್ಕೋಪಿಕ್ ಸಿದ್ಧಾಂತವಾಗಿದೆ ಮತ್ತು ವೇನ್ ಅವರ ಈ ಸುಂದರವಾದ ವಾದಗಳನ್ನು ನೋಡಿದರೆ ಸ್ಪೆಕ್ಟರಲ್ ಸಾಂದ್ರತೆಯ ವಿತರಣೆಗೆ ನಿಜವಾದ ಸೂತ್ರವನ್ನು ಪಡೆದುಕೊಳ್ಳಲು ಅವರು ಬಹಳ ಹತ್ತಿರ ಬಂದರು ಮತ್ತು ಈ ಆವಿಷ್ಕಾರಕ್ಕಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿ ನೀಡಲಾಯಿತು ಮೊದಲನೆಯದಾಗಿ ವೀನ್ನ ಸ್ಥಳಾಂತರ ನಿಯಮದಲ್ಲಿ ಗೋಳಾಕಾರದ ಕ್ಯಾವಿಟಿ ಪರಿಗಣಿಸಿದ್ದಾರೆ ಇದು ನಿಧಾನವಾಗಿ ವಿಸ್ತರಿಸುತ್ತಿದೆ ಅಥವಾ ಸಂಕುಚಿತಗೊಳ್ಳುತ್ತದೆ ಎಂದು ಹೇಳೋಣ ಅದರ ವೇಗ v ಇದು ಸಣ್ಣ ವೇಗ v ಆದ್ದರಿಂದ ಅವರು ಒಂದು ಕ್ಯಾವಿಟಿಯ ಅಡಿಯಾಬಾಟಿಕ್ ವಿಸ್ತರಣೆಯನ್ನು ಪರಿಗಣಿಸಿದರು ಇದು ಗೋಳಾಕಾರದ ಕ್ಯಾವಿಟಿಯಾಗಿದ್ದು ಗೋಳಾಕಾರದ ಕ್ಯಾವಿಟಿಯ ಅಡಿಯಾಬಾಟಿಕ್ ವಿಸ್ತರಣೆ ಆಗಿದೆ ಅಡಿಯಾಬಾಟಿಕ್ ಎಂದರೆ ಶಾಖ ವಿನಿಮಯವು ತಾಪಮಾನ T ನಲ್ಲಿ 0 ಆಗಿರುತ್ತದೆ ನಾವು ಮೊದಲೇ ನೋಡಿದ ಸಂಗತಿಯೆಂದರೆ ನಾನು ಈ ರೀತಿಯ ಕ್ಯಾವಿಟಿ ಹೊಂದಿದ್ದರೆ ಅದು ಒತ್ತಡ p ವನ್ನು ಅನ್ವಯಿಸುತ್ತಿದೆ ಅದನ್ನು ವಿಸ್ತರಿಸಲು ಅನುಮತಿಸಿದಾಗ ಅದನ್ನು ಸಮತೋಲನದಲ್ಲಿ ಇರಿಸಲಾಗುತ್ತದೆ ಆದ್ದರಿಂದ ನಾನು ಅದರ ಮೇಲೆ ಸ್ವಲ್ಪ ಬಲವನ್ನು ಅನ್ವಯಿಸುತ್ತೇನೆ ಮತ್ತು ಆದ್ದರಿಂದ ಅದು ಕೆಲಸ ಮಾಡುತ್ತದೆ ಆದ್ದರಿಂದ ಕ್ಯಾವಿಟಿಯ ವಿಸ್ತರಣೆಯಂತೆ ಕ್ಯಾವಿಟಿಯೊಳಗೆ ಅಥವಾ ಹೆಚ್ಚು ಸೂಕ್ತವಾಗಿ ವಿಕಿರಣವು ಕಾರ್ಯನಿರ್ವಹಿಸುತ್ತದೆ ಕ್ಯಾವಿಟಿಯ ವಿಸ್ತರಿಸಿದಂತೆ ಅದು ಕೆಲಸ ಮಾಡುತ್ತದೆ ಅದು ಕೆಲಸ ಮಾಡಿದರೆ ಅದರ ಆಂತರಿಕ ಶಕ್ತಿಗೆ ಏನಾಗಬೇಕು ಆಂತರಿಕ ಶಕ್ತಿಯು U ಚಿಕ್ಕದಾಗುತ್ತದೆ ಎಂದು ಇದು ಸೂಚಿಸುತ್ತದೆ ಏಕೆಂದರೆ ಈ ಶಕ್ತಿಯ ವೆಚ್ಚದಲ್ಲಿ ಕೆಲಸವನ್ನು ಮಾಡಲಾಗುತ್ತದೆ ಏಕೆಂದರೆ ಯಾವುದೇ ಶಾಖವನ್ನು ಪೂರೈಸಲಾಗುವುದಿಲ್ಲ ಮತ್ತು ತಾಪಮಾನವು ಕಡಿಮೆಯಾಗುತ್ತದೆ ಎಂದು ಇದು ಸೂಚಿಸುತ್ತದೆ ಅದೇ ಸಮಯದಲ್ಲಿ ತ್ರಿಜ್ಯವು ಕಡಿಮೆಯಾಗುತ್ತಿದ್ದರೆ ನಾನು ಅದನ್ನು ಸಂಕುಚಿತಗೊಳಿಸಿದರೆ ತಾಪಮಾನವು ಹೆಚ್ಚಾಗುತ್ತದೆ ಏಕೆಂದರೆ ನಾನು ಶಕ್ತಿಯಲ್ಲಿ ಪಂಪ್ ಮಾಡುತ್ತೇನೆ ಏಕೆಂದರೆ ಒಳಗಿನ ವಿಕಿರಣವು ಕ್ಯಾವಿಟಿ ಯ ಸುತ್ತಲೂ ಪುಟಿಯುತ್ತಿದ್ದಂತೆ ಅದು ಹೆಚ್ಚಾಗುತ್ತದೆ ಆದ್ದರಿಂದ ಚಲಿಸುವ ಗೋಡೆಯಿಂದ ಬೆಳಕು ಅಥವಾ ಶಬ್ದವು ಪ್ರತಿಫಲಿಸಿದರೆ ಅದರ ತರಂಗಾಂತರವು ಅದರ ಆವರ್ತನ ಬದಲಾವಣೆಗಳನ್ನು ಬದಲಾಯಿಸಿದರೆ ಹನ್ನೆರಡನೇ ತರಗತಿಯ ಭೌತಶಾಸ್ತ್ರದಿಂದ ನೀವು ನೆನಪಿಸಿಕೊಳ್ಳುತ್ತೀರಿ ಆದ್ದರಿಂದ ಲ್ಯಾಂಬ್ಡಾದ ಯಾವುದೇ ಬೆಳಕು ಅದು ಪುಟಿದೇಳುವಾಗ ಅದು ಹೆಚ್ಚಾಗಲಿದೆ ಏಕೆಂದರೆ ಆವರ್ತನ ಕಡಿಮೆಯಾಗಲಿದೆ ಆದ್ದರಿಂದ ಈ ಅಡಿಯಾಬಾಟಿಕ್ ವಿಸ್ತರಣೆಯನ್ನು ಅಧ್ಯಯನ ಮಾಡುವುದರ ಮೂಲಕ ನಾನು ಬದಲಾವಣೆಗಳು ಎಷ್ಟು ಮತ್ತು ಆ ಲ್ಯಾಂಬ್ಡಾ T ಗೆ ಹೇಗೆ ಸಂಬಂಧಿಸಿದೆ ಮತ್ತು ಅದನ್ನು ನಾವು ಮುಂದಿನ ಉಪನ್ಯಾಸ ದಲ್ಲಿ ಮಾಡಲಿದ್ದೇವೆ ಆದ್ದರಿಂದ ಈಗ ನೋಡೋಣ ಈ ಕ್ಯಾವಿಟಿಯ ತ್ರಿಜ್ಯ r ಮತ್ತು ಬೆಳಕಿನ ಕಿರಣವನ್ನು ಹೊಂದಿರುವಾಗ ಈ ಬದಲಾವಣೆಗಳು ಹೇಗೆ ಸಂಭವಿಸುತ್ತವೆ ಎಂದರೆ ನಾನು ಕೇಂದ್ರಕ್ಕೆ ಲಂಬವಾಗಿ ಎಳೆದರೆ ಅದು ಹೊಡೆಯುವ ಕೋನವು ಥೀಟಾ ಮತ್ತು ಇದು ಸ್ವಲ್ಪ ಪ್ರತಿಬಿಂಬಿಸುತ್ತದೆ ಮತ್ತು ಇದು 2 θ ಆಗಿರುತ್ತದೆ ಆದ್ದರಿಂದ ಬೆಳಕಿನ ಕಿರಣವಿದೆ ಇದು ಕೇಂದ್ರವಾಗಿದೆ ಈ ಕೋನವು ಥೀಟಾ ಬೆಳಕಿನ ಕಿರಣವು ಈ ರೀತಿ ಪ್ರತಿಫಲಿಸುತ್ತದೆ ಮತ್ತು ಕ್ಯಾವಿಟಿಯೂ ಈ ದಿಕ್ಕಿನಲ್ಲಿ ವೇಗ v ಯೊಂದಿಗೆ ವಿಸ್ತರಿಸುತ್ತಿದೆ ಈಗ ತರಂಗಾಂತರದಲ್ಲಿನ ಬದಲಾವಣೆಯನ್ನು ಡಾಪ್ಲರ್ನ ಸೂತ್ರದಿಂದ ನೀಡಲಾಗಿದೆ ಮತ್ತು v c ಗಿಂತ ತೀರಾ ಕಡಿಮೆ ಆದ್ದರಿಂದ 2vsinθc ನ ಘಟಕವನ್ನು vsinθ ಆಗಿರುವ ಬೆಳಕಿನ ದಿಕ್ಕಿನಲ್ಲಿ ತೆಗೆದುಕೊಳ್ಳಲಾಗುವುದು ಆದ್ದರಿಂದ ಇದು 2vsinθcಆಗಿರುತ್ತದೆ ಇದು λ2λvsinθcರೆಫ್ಲೇಕ್ಶನ್ ಆಗಲಿದೆ ಆದ್ದರಿಂದ ಪ್ರತಿ ಪ್ರತಿಬಿಂಬದ ಸಮಯದಲ್ಲಿ ಇದು ತರಂಗಾಂತರದಲ್ಲಿನ ಬದಲಾವಣೆಯಾಗಿದೆ ಮತ್ತು ನಾನು ಈ 2 ತಾಪಮಾನ ಬದಲಾವಣೆಯನ್ನು ಸಂಬಂಧಿಸಲು ಬಯಸುತ್ತೇನೆ ತಾಪಮಾನ ಬದಲಾವಣೆಯನ್ನು ನಾವು ಹೇಗೆ ಲೆಕ್ಕ ಹಾಕುತ್ತೇವೆ ಆದ್ದರಿಂದ ತಾಪಮಾನ ಬದಲಾವಣೆಯ ಲೆಕ್ಕಾಚಾರಗಳು QUpVಎಂದು ಹೇಳುವ ಥರ್ಮೋಡೈನಾಮಿಕ್ಸ್ನ ಮೊದಲ ನಿಯಮವನ್ನು ಬಳಸಿಕೊಂಡು ಇದನ್ನು ಮಾಡಲಾಗುತ್ತದೆ ಈಗ ನಾನು ಅಡಿಯಾಬಾಟಿಕ್ ವಿಸ್ತರಣೆಯನ್ನು ತೆಗೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ ಇದು 0 ಮತ್ತು ಆದ್ದರಿಂದ U pV ಗೆ ಸಮನಾಗಿರುತ್ತದೆ ಅದನ್ನು ನಾನು u34πr2rಎಂದು ಬರೆಯಬಹುದು ಅಲ್ಲಿ r ಎಂಬುದು ಕ್ಯಾವಿಟಿಯ ತ್ರಿಜ್ಯ U ಎಂಬುದು ಆದರೆ UV ಅಗಿರುತ್ತದೆ ಇದು u VuV ಆಗಿರುತ್ತದೆ ಅದು u Vu4πr2 ಆದ್ದರಿಂದ ನಾವು ಇದನ್ನು ಎಡಬದಿಯಲ್ಲಿ ಒಟ್ಟಿಗೆ ಸಂಗ್ರಹಿಸೋಣ ಮತ್ತು ನಾವು u Vಎಂಬುದು 4π3r3u4πr2r u34πr2r ಆಗಿರುತ್ತದೆ ಈಗ ನಾನು ಈ 4πr2 ರದ್ದತಿಗಳನ್ನು ಎಲ್ಲರಿಂದ 4πr24πr24πr2ಮೂಲಕ ಬರೆಯಬಹುದು ಅನ್ನು ಪಡೆಯುತ್ತೀರಿ ur3 4u3r ಇದು ನಾವು ಪಡೆದ ಫಲಿತಾಂಶವಾಗಿದ್ದು ಇದನ್ನು ಮುಂದಿನ ಸ್ಲೈಡ್ಗೆ ನಾನು ತೆಗೆದುಕೊಳ್ಳುತ್ತೇನೆ ಆದ್ದರಿಂದ ನಮಗೆ ur3 4u3r ಸಿಕ್ಕಿದೆ ಈ 3 ರದ್ದುಗೊಳ್ಳುತ್ತದೆ ಮತ್ತು ನನಗೆ uu 4rr ಸಿಗುತ್ತದೆ u∝4T3T ಆಗಿರುತ್ತದೆ ನಾನು ಬದಲಿಸಿದರೆ uu4T3TT4 ಸಿಗುತ್ತದೆ ಅದು 4TT ಆದ್ದರಿಂದ ಈ ಎಲ್ಲವನ್ನು ಒಟ್ಟುಗೂಡಿಸುವುದರಿಂದ ನನಗೆ4TT 4rr ಸಿಗುತ್ತದೆ ಈಗ 4 ರದ್ದುಗೊಳಿಸುತ್ತೇನೆ ಮತ್ತು TT rr dTT drr ಸಿಗುತ್ತದೆ Tr ಸ್ಥಿರವಾಗಿ ಪಡೆಯುತ್ತೇನೆ ತ್ರಿಜ್ಯ ಹೆಚ್ಚಾದಂತೆ ತಾಪಮಾನ ಕಡಿಮೆಯಾಗುತ್ತದೆ ಆದ್ದರಿಂದ ನಾವು ಸಂಬಂಧಿತ ತಾಪಮಾನ ಮತ್ತು ತ್ರಿಜ್ಯವನ್ನು ಹೊಂದಿದ್ದೇವೆ ಮತ್ತು ಪ್ರತಿ ಪ್ರತಿಫಲನಕ್ಕೆ 2vsinθc ಅನ್ನು ಸಹ ನಾವು ಕಂಡುಕೊಂಡಿದ್ದೇವೆ ಮತ್ತು ನಾವು ಈ 2 ಅನ್ನು ಸಂಬಂಧಿಸಲು ಮತ್ತು t ಗೆ ಸಂಯೋಜಿಸುತ್ತೇವೆ ನಾವು ಅದನ್ನು ಹೇಗೆ ಮಾಡುತ್ತೇವೆ ಎಂದು ನೋಡೋಣ ಪ್ರತಿ ಪ್ರತಿಫಲನಕ್ಕೆ Δλ 2vsinθc ಸಿಗುತ್ತದೆ ಈಗ ಪ್ರತಿ ಪ್ರತಿಫಲನಕ್ಕೆ ಬೆಳಕಿನಿಂದ ಪ್ರಯಾಣಿಸುವ ದೂರ ತ್ರಿಜ್ಯವು r ಆಗಿದ್ದರೆ ಪ್ರತಿ ಪ್ರತಿಫಲನಕ್ಕೆ ಸಮಯ 2rsinθ ಏಕೆಂದರೆ ಇದು r ಆಗಿದೆ ಇದು rsinθ ಆಗಿದೆ ಆದ್ದರಿಂದ ಪ್ರತಿ ಪ್ರತಿಫಲನಕ್ಕೆ 2rsinθc ಸಮಯವು 2rsinθc ಆಗಿದೆ ಆದ್ದರಿಂದ ಈ ಸಮಯದಲ್ಲಿ ಕ್ಯಾವಿಟಿಯ ಗೋಡೆಗಳು ಪ್ರಯಾಣಿಸುವ ದೂರವು r ಗೆ ಸಮನಾಗಿರುತ್ತದೆ ಅದು 2rsinθcvಗೆ ಸಮಾನವಾಗಿರುತ್ತದೆ ಇದನ್ನು ನಾನು2vsinθcr ಎಂದು ಬರೆಯಬಹುದು ಇದು2vsinθcr ಅನ್ನು rr ಎಂದು ಬರೆಯಬಹುದು ಎಂದು ಸೂಚಿಸುತ್ತದೆ ಈಗ ನಾನು ಇದನ್ನು ಈ ಸೂತ್ರದಲ್ಲಿ ಬದಲಿಸುತ್ತೇನೆΔλ Δrr ಸಮಾನವಾಗಿರುತ್ತದೆ ಮತ್ತು ಇದು ತಕ್ಷಣ ನಿಮಗೆrಕಾನ್ಸ್ಟಂಟ್ ನೀಡುತ್ತದೆ cr dλcdrcr dλcdrcr ಎಂಬುದು drr ಎಂಬುದನ್ನ ಪರಿಶೀಲಿಸೋಣ ಇದು rಕಾನ್ಸ್ಟಂಟ್ ಆದ್ದರಿಂದ ನಮಗೆ ಏನು ಸಿಕ್ಕಿದೆ ನಾವು Trconstant ಪಡೆದುಕೊಂಡಿದ್ದೇವೆ ಇದನ್ನು c1 ಎಂದು ಕರೆಯೋಣ rಕಾನ್ಸ್ಟಂಟ್ ಇದು c 2 ನಾವು 2 ಅನ್ನು ಸಂಯೋಜಿಸಬಹುದು ಮತ್ತು ಎರಡೂ ಸಮೀಕರಣಗಳನ್ನು ಗುಣಿಸಬಹುದು ಇದು Tಕಾನ್ಸ್ಟಂಟ್ ಎಂದು ಹೇಳುತ್ತದೆ ಇದರ ಅರ್ಥ ಏನು ಇದರರ್ಥ ಈ ಕ್ಯಾವಿಟಿಯಲ್ಲಿ ಅದು ವಿಸ್ತರಿಸಿದಂತೆ ವಿಕಿರಣವು ಸಮತೋಲನದಲ್ಲಿ ಉಳಿಯುತ್ತದೆ ಇದು t1 ರಿಂದ t2 ಗೆ ಹೋಗುತ್ತದೆ ನಾನು ನಿರ್ದಿಷ್ಟ ತರಂಗಾಂತರವನ್ನು ನೋಡಿದರೆ ಮತ್ತು ಅದನ್ನು ಅನುಸರಿಸುತ್ತಿದ್ದರೆ ಈ 1 ರಿಂದ 2ಕ್ಕೆ ಬದಲಾಗುತ್ತದೆ ಅದು T1 1 T2 2 ಆಗಿರುತ್ತದೆ ಈ ವಿಕಿರಣದ ಕೆಲವು ವೈಶಿಷ್ಟ್ಯಗಳಿಗೆ ಹೊಂದಿಕೆಯಾಗಬೇಕು ಆದ್ದರಿಂದ ನಾವು ಆಯ್ಕೆ ಮಾಡುವ ವೈಶಿಷ್ಟ್ಯ max ಗುರುತಿಸಲು ಆಯ್ಕೆ ಮಾಡಲಾದ ವೈಶಿಷ್ಟ್ಯವು ಗರಿಷ್ಠವಾಗಿದೆ ಎಂಬುದನ್ನು ಹೇಳಬೇಕು ಮತ್ತು ನಂತರmaxTಕಾನ್ಸ್ಟಂಟ್ ಮತ್ತು ಇದನ್ನು ನಡೆಸಿದ ಪ್ರಯೋಗಗಳಿಂದ ಇದು ದೃಡ ಪಡಿಸಲಾಯಿತು ಮತ್ತು Tmax 2900 mK ಯ ಕ್ರಮದಲ್ಲಿದೆ ಎಂದು ಅವರು ಕಂಡುಕೊಂಡರು ಆದ್ದರಿಂದ ಇದನ್ನು ದೃಡಿಕರಿಸಲಾಗಿದೆ ಮತ್ತು ಆದ್ದರಿಂದ ವೀನ್ ಅವರ ವಿಶ್ಲೇಷಣೆ ಸರಿಯಾಗಿದೆ ಈ ವಿಶ್ಲೇಷಣೆಯನ್ನು ಮೊದಲ ಬಾರಿಗೆ ದೂರ ನಕ್ಷತ್ರಗಳ ತಾಪಮಾನವನ್ನು ಅಂದಾಜು ಮಾಡಲು ಸಹ ಬಳಸಲಾಗುತ್ತಿತ್ತು ಮತ್ತು ಅಂತಹ ವಿಷಯಗಳು ಏಕೆಂದರೆ ನೀವು ಅವುಗಳ ವರ್ಣಪಟಲದಲ್ಲಿ ಗರಿಷ್ಠ ಇರುವ ಸ್ಥಳವನ್ನು ಕಂಡುಹಿಡಿಯಬೇಕು ಮತ್ತು ಅದನ್ನು ಈ maxಸೂತ್ರದಲ್ಲಿ ಇರಿಸಿ ಮತ್ತು ಈಗ ಆ ನಕ್ಷತ್ರದ ತಾಪಮಾನವನ್ನು ಕಂಡುಹಿಡಿಯಬೇಕು ಎರಡನೆಯದು ಹೆಚ್ಚು ಮಹತ್ವದ್ದಾಗಿದೆ ಮತ್ತು ಇದಕ್ಕಾಗಿ ವೈನ್ ಪರಿಗಣಿಸಿದ ಅಂಶವೆಂದರೆ ನಾನು ಹೆಚ್ಚಿನ ತಾಪಮಾನದ t1 ಅನ್ನು ರಚಿಸಿದಾಗ ನಾನು ಕಡಿಮೆ ತಾಪಮಾನದ t2 ಗೆ ಹೋದರೆ ಆ ಸ್ಥಳಾಂತರ ಸೂತ್ರದ ಕಾರಣದಿಂದಾಗಿ ಮತ್ತು 2 ವಿಕಿರಣವನ್ನು ಸ್ಥಳಾಂತರವಾಗುತ್ತದೆ ಶಕ್ತಿಯ ವಿಷಯ ಮೊದಲ ಸಂದರ್ಭದಲ್ಲಿ t1 u ಆಗಿತ್ತು ಮತ್ತು ಇದು ಶಕ್ತಿಯ ವಿಷಯವಾಯಿತು ಎರಡನೆಯ ಸಂದರ್ಭದಲ್ಲಿ u ಮತ್ತು ನಾನು ಜಾಗರೂಕರಾಗಿರಬೇಕು ಇದು ತಾಪಮಾನ t 2 ನಲ್ಲಿರುತ್ತದೆ ಆದ್ದರಿಂದ ನಮ್ಮಲ್ಲಿರುವ u ಯು u ಗೆ ಹೋಯಿತು ತಾಪಮಾನ ಅವಲಂಬನೆ ಶಕ್ತಿಯ ಅಂಶವು T4 ಗೆ ಅನುಪಾತದಲ್ಲಿರುತ್ತದೆ ಆದರೆ ಶಕ್ತಿಯ ಅಂಶ uT14uT24

ಅದು ಸ್ಟೀಫನ್ ಬೋಲ್ಟ್ಜ್ಮನ್ ನಿಯಮದ ಅನುಪಾತವಾಗಿರಬೇಕು ಸ್ಟೀಫನ್ ಬೋಲ್ಟ್ಜ್ಮನ್ ನಿಯಮ ಸಣ್ಣ ಮಧ್ಯಂತರಗಳಲ್ಲಿ ಶಕ್ತಿಯ ವಿಷಯವನ್ನು ಸಹ ಹೊಂದಿದೆ ಈಗ ಗಮನಿಸಿT1T2 T1λT2 ಇದು ಒಟ್ಟಿಗೆ T1λT2ನಿಮಗೆ ನೀಡುತ್ತದೆ ಮತ್ತು ನಾವು ಇದನ್ನು ಈ ಸಮೀಕರಣದಲ್ಲಿ ಬದಲಿಸುತ್ತೇವೆ u ಪಡೆಯಲಿದ್ದೇನೆ 1T1T15 ಅನುಪಾತದಲ್ಲಿದೆ ಅದು uλ1T25 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ವಕ್ರರೇಖೆಯ ವಿಶ್ಲೇಷಣೆ ಮತ್ತು ಲ್ಯಾಂಬ್ಡಾ ಬದಲಾಗುವ ವಿಧಾನದ ಮೂಲಕ u1T5 ಯುನಂತೆಯೇ ಇದೆ Tಕಾನ್ಸ್ಟಂಟ್ ಆಗಿರುತ್ತದೆ ನಾನು ಈ ಅವಿಭಾಜ್ಯಗಳನ್ನು u5uT' 5 ಎಂದು ಕರೆಯುತ್ತೇನೆ ಆದ್ದರಿಂದ ಈ ವಿಶ್ಲೇಷಣೆಯ ಮೂಲಕ ನಮಗೆ ಸಿಕ್ಕಿದ್ದು u5uλT' 5 ಸ್ಥಿರವಾಗಿರುತ್ತದೆ ನಿಸ್ಸಂಶಯವಾಗಿ u ಮತ್ತು ತಾಪಮಾನ ಅವಲಂಬಿಸಿರುತ್ತದೆ ನಾನು ಕೆಲವು ಕಾರ್ಯ f ಎಂದು ಬರೆಯಲಿದ್ದೇನೆ ಏಕೆಂದರೆ ನೀವು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಹೋಗುವಾಗ t ಬದಲಾಗುವುದಿಲ್ಲ ಮತ್ತು ಆದ್ದರಿಂದ ನೀವು ಈ ಕ್ಯಾವಿಟಿಯ ಗಾತ್ರವನ್ನು ಹೆಚ್ಚಿಸಿದಾಗ ಅಥವಾ ನೀವು ಒಂದು ಕಪ್ಪು ದೇಹದ ವಿಕಿರಣದಿಂದ ಇನ್ನೊಂದಕ್ಕೆ ತಾಪಮಾನವನ್ನು ಬದಲಾಯಿಸಿದರೆ ಆದ್ದರಿಂದ ಇದು ಸಾಮಾನ್ಯ ರೂಪದಲ್ಲಿ f ಆಗಿರುತ್ತದೆ ಇಲ್ಲದಿದ್ದರೆ ಅದು ಉದ್ದಕ್ಕೂ ಸ್ಥಿರವಾಗಿರುತ್ತದೆ ಆದರೆ ಅದು ನಿಮಗೆ u ಮತ್ತು t ಎರಡರ ಕಾರ್ಯವಾಗಿ ನೀಡುವುದಿಲ್ಲ ಆದ್ದರಿಂದ ನಾವು ಇದನ್ನು ಹಾಕುತ್ತೇವೆ ಮತ್ತು ಇದು ಕೆಲವು u fT5 ರೂಪದಲ್ಲಿದೆ ಎಂದು ತಕ್ಷಣ ನಿಮಗೆ ತಿಳಿಸುತ್ತದೆ ಇದು ವೀನ್ನ ವಿತರಣೆಯಾಗಿದೆ ಇದು uu ಮತ್ತು ಹಿಂದಿನ ಉಪನ್ಯಾಸಗಳಲ್ಲಿ ಒಂದಾದ ನನ್ನ ಹಿಂದಿನ ಉಪನ್ಯಾಸದಿಂದ ನೀವು ನೆನಪಿಸಿಕೊಂಡರೆ ನಾವುu2cu ಅನ್ನು ಪಡೆದುಕೊಂಡಿದ್ದೇವೆ ಎಂದು ಸಹ ಹೇಳುತ್ತದೆ ಆದ್ದರಿಂದfTc552cu ಬರೆಯಬಹುದು ಮತ್ತು ಇದು u ಕೆಲವು g ರೂಪದಲ್ಲಿದೆ ಎಂದು ಸೂಚಿಸುತ್ತದೆ ವನ್ನು c ಎಂದು ಬರೆದಿದ್ದೇನೆ ಅದು T ಆಗಿರುತ್ತದೆ ಅದನ್ನು gT3ಎಂದು ಬರೆಯಬಹುದು ಆದ್ದರಿಂದ ಇವುಗಳು ವೈನ್ನಿಂದ ಪಡೆದ 2 ರೂಪಗಳಾಗಿವೆ ಅವುಗಳು ವೈನ್ನಿಂದ ಪಡೆಯಲ್ಪಟ್ಟವು ನಾನು ಬದಿಯಲ್ಲಿ ಬರೆಯಲು ಹೊರಟಿರುವ ಪ್ರಮುಖ ವಿಷಯ ನಾವು ಪಡೆದದT ಸ್ಥಿರವಾಗಿರುತ್ತದೆ ಮತ್ತು u 5ಸ್ಥಿರವಾಗಿರುತ್ತದೆ ಆದ್ದರಿಂದ ವಿಭಿನ್ನವಾದ ನಿರ್ದಿಷ್ಟ ತಾಪಮಾನವಾಗಿ ನನಗೆ ಪ್ರಾಯೋಗಿಕ ಕರ್ವ್ ಅನ್ನು ನೀಡಿದರೆ ನಾನು ಯಾವಾಗಲೂ ಬೇರೆ ತಾಪಮಾನದಲ್ಲಿ ಕರ್ವ್ ಅನ್ನು ಕಾಣಬಹುದು ಏಕೆಂದರೆ ತಾಪಮಾನವು ಬದಲಾದಂತೆ ಅನುಗುಣವಾದ TTಸಮನಾಗಿರುತ್ತದೆ ಎಂದು ನಾನು ಕಂಡುಕೊಳ್ಳುತ್ತೇನೆ ಮತ್ತು ನಂತರ ಈ ಸೂತ್ರವನ್ನು ಬಳಸುತ್ತೇನೆ ಅದು u 5 uT' 5 ನಾನು uλT' ಅನ್ನು ಕಾಣಬಹುದು ಆದ್ದರಿಂದ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಪ್ರಾಯೋಗಿಕ ವಕ್ರರೇಖೆಯನ್ನು ನೀಡಲಾಗಿದೆ ಸ್ಪೆಕ್ಟರಲ್ ಸಾಂದ್ರತೆಗೆ ಪ್ರಾಯೋಗಿಕ ವಕ್ರರೇಖೆ ವೀನ್ನ ಸೂತ್ರದ ಉಪಯುಕ್ತತೆಯಾದ ಯಾವುದೇ ತಾಪಮಾನದಲ್ಲಿ ಈ ಸ್ಪೆಕ್ಟರಲ್ ಸಾಂದ್ರತೆಯನ್ನು ಕಾಣಬಹುದು ನಾವು ಅದನ್ನು ಮುಂದಿನ ಕೆಲವು ಉಪನ್ಯಾಸ ಮತ್ತಷ್ಟು ವಿಶ್ಲೇಷಿಸುತ್ತೇವೆ